ಮುಂದಿನ ಉಪನ್ಯಾಸವು IIoT ವ್ಯಾಪಾರ ಮಾದರಿಗಳ ಬಗ್ಗೆಯ ಎರಡನೇ ಭಾಗವಾಗಿದೆ ಮೊದಲ ಭಾಗದಲ್ಲಿ ಹಿಂದಿನ ಉಪನ್ಯಾಸದಲ್ಲಿ ನಾವು ಹೋದದ್ದು IoT ಯ ವ್ಯವಹಾರ ಅಂಶಗಳ ಕೆಲವು ಮೂಲಭೂತ ಅಂಶಗಳಾಗಿವೆ ವ್ಯಾಪಾರ ಮಾದರಿಗಳು ವಿವಿಧ ರೀತಿಯ ವ್ಯವಹಾರ ಮಾದರಿಗಳು ಕೇವಲ IoT ಗಾಗಿ ಅಲ್ಲ ಆದರೆ ಸಾಹಿತ್ಯದಲ್ಲಿ ಇರುವ ವಿವಿಧ ರೀತಿಯ ವ್ಯವಹಾರ ಮಾದರಿಗಳು ತದನಂತರ ನಾವು IoT ಗಾಗಿ ವ್ಯಾಪಾರ ಮಾದರಿಗಳ ಕೆಲವು ನಿರ್ದಿಷ್ಟ ಅಂಶಗಳು ಅದರ ವೈಶಿಷ್ಟ್ಯಗಳು ಅನುಕೂಲಗಳು IoT ಗಾಗಿ ಅವುಗಳನ್ನು ಅಳವಡಿಸಿಕೊಳ್ಳುವಲ್ಲಿನ ವಿಭಿನ್ನ ಸವಾಲುಗಳು ಮತ್ತು ಮುಂತಾದವುಗಳ ಮೂಲಕ ಹೋದೆವು ಮತ್ತು ಈ ಉಪನ್ಯಾಸದಲ್ಲಿ ನಾವು ನಿರ್ದಿಷ್ಟವಾಗಿ ಕೈಗಾರಿಕಾ IoT ವ್ಯಾಪಾರದ ಅಂಶಗಳು IoT ಗಾಗಿ ವ್ಯಾಪಾರ ಮಾದರಿಗಳ ಮೇಲೆ ನಿರ್ದಿಷ್ಟವಾಗಿ ಗಮನಹರಿಸುತ್ತೇವೆ ಕೈಗಾರಿಕಾ IoT IIoT ಸಂದರ್ಭದಲ್ಲಿ ಯಾವುದೇ ವ್ಯವಹಾರಕ್ಕೆ ಅನಿಶ್ಚಿತತೆ ಇರುತ್ತದೆ ಆದ್ದರಿಂದ ವಿವಿಧ ರೀತಿಯ ಅನಿಶ್ಚಿತತೆ ಆದರೆ ನಮಗೆ ತಿಳಿದಿರುವಂತೆ ಯಾವುದೇ ಅನಿಶ್ಚಿತತೆಯು ಕೆಲವು ಸಂಬಂಧಿತ ಅಪಾಯಗಳನ್ನು ಹೊಂದಿದೆ ಮತ್ತು ಈ ಅನಿಶ್ಚಿತತೆ ಮತ್ತು ಅಪಾಯಗಳು ಎರಡೂ ಧನಾತ್ಮಕವಾಗಿರಬಹುದು ಅವು ವ್ಯವಹಾರದ ಮೇಲೆ ಕೆಲವು ಧನಾತ್ಮಕ ಪ್ರಭಾವವನ್ನು ಬೀರಬಹುದು ಅಥವಾ ನಕಾರಾತ್ಮಕವಾಗಿರಬಹುದು ಆದ್ದರಿಂದ ವಾಣಿಜ್ಯೋದ್ಯಮ ಸಿದ್ಧಾಂತವು ಮೂಲಭೂತವಾಗಿ ಸಕಾರಾತ್ಮಕ ಅಂಶಗಳನ್ನು ಒಳಗೊಂಡಿದೆ ಆದ್ದರಿಂದ ಆಸ್ತಿ ಚಾಲಿತ ಅವಕಾಶಗಳಂತಹ ಧನಾತ್ಮಕ ಅಂಶಗಳು ಉದಾಹರಣೆಗೆ ರಚಿಸಲಾದ ಸ್ವತ್ತುಗಳಿಂದ ಅವಕಾಶಗಳು ಉತ್ಪಾದನೆಯಲ್ಲಿ ಸಹಾಯ ಮಾಡುವ ಸೇವಾ ನಾವೀನ್ಯತೆಗಳು ಕೆಲವು ಅಂತಿಮ ಬಳಕೆದಾರರಿಗೆ ಮತ್ತು ಮಾಹಿತಿ ಮೂಲಸೌಕರ್ಯ ಮಾಲೀಕತ್ವವನ್ನು ಪೂರೈಸುವ ಗುರಿಯನ್ನು ಹೊಂದಿರುವ ಸೇವೆ ಚಾಲಿತ ಅವಕಾಶಗಳು ಆದ್ದರಿಂದ ಇವು ಸಕಾರಾತ್ಮಕ ಅಂಶಗಳಾಗಿವೆ ಆದರೆ ಕೆಲವು ಸಂಬಂಧಿತ ಋಣಾತ್ಮಕ ಅಂಶಗಳಿವೆ ಇವುಗಳನ್ನು ಮೂಲತಃ ವಹಿವಾಟು ವೆಚ್ಚದ ಸಿದ್ಧಾಂತದ ಮೂಲಕ ಸೆರೆಹಿಡಿಯಲಾಗುತ್ತದೆ ಮಾಲೀಕತ್ವ ಅಲ್ಲದ ಒಪ್ಪಂದಗಳು ಕಾರ್ಯಕ್ಷಮತೆಯ ಒಪ್ಪಂದಗಳು ಕಾರ್ಯಕ್ಷಮತೆ ಎಂದರೆ ಯಾವುದೇ ಯಂತ್ರೋಪಕರಣಗಳಂತೆ ಉದ್ಯಮದಲ್ಲಿನ ಯಾವುದೇ ಸಾಧನವು ಕಾಲಾನಂತರದಲ್ಲಿ ಕಾರ್ಯಕ್ಷಮತೆಯನ್ನು ಕುಗ್ಗಿಸುತ್ತದೆ ಇದು ಮೂಲತಃ ಮಾಡಬಹುದು ಮತ್ತೊಮ್ಮೆ ಆಪ್ಟಿಮೈಸ್ ಮಾಡಿ ಕಾಲಾನಂತರದಲ್ಲಿ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸಬಹುದು ವಹಿವಾಟು ವೆಚ್ಚದ ಸಿದ್ಧಾಂತದ ಅಡಿಯಲ್ಲಿ ಸೆರೆಹಿಡಿಯಲಾದ ವಿಷಯಗಳು ಇವು ನಾವು IIoT ಯ ವ್ಯವಹಾರ ಅಂಶಗಳ ಬಗ್ಗೆ ಮಾತನಾಡುವಾಗ ಈ ವಿಷಯಗಳನ್ನು ಪರಿಗಣಿಸಬೇಕಾಗುತ್ತದೆ ಈ ಸೇವಾ ನಾವೀನ್ಯತೆಗಳು ಅವರು ಉತ್ಪಾದನೆಯಲ್ಲಿ ಸಹಾಯ ಮಾಡಬಹುದು ಅಂತಿಮ ಬಳಕೆದಾರರು ಅಥವಾ ಮಾಹಿತಿ ಮೂಲಸೌಕರ್ಯ ಮಾಲೀಕತ್ವವನ್ನು ಗುರಿಯಾಗಿಸಿಕೊಂಡಿರುವ ಸೇವೆ ಚಾಲಿತ ಅವಕಾಶಗಳು ಇವುಗಳು ಈ ಅನಿಶ್ಚಿತತೆಯ ಹಿಂದೆ ಅಥವಾ ರಚಿಸಲಾದ ಅಪಾಯಗಳ ಸಕಾರಾತ್ಮಕ ಅಂಶಗಳಾಗಿವೆ ಮತ್ತು ಅವು ಮೂಲತಃ ಎಂಟರ್ಪ್ರೈಸ್ ಸಿದ್ಧಾಂತ ಎಂದು ಕರೆಯಲ್ಪಡುವ ಭಾಗವಾಗಿದೆ ಹಾಗಾಗಿ ಪಾಸಿಟಿವ್ ಅಂಶಗಳೂ ಇರುತ್ತವೆ ಕೆಲವು ನೆಗೆಟಿವ್ ಅಂಶಗಳೂ ಇರುತ್ತವೆ ಅಂತಲೂ ಹೇಳಿದ್ದೆ ಆದ್ದರಿಂದ ಮಾಲೀಕತ್ವ ಅಲ್ಲದ ಒಪ್ಪಂದಗಳು ಕಾರ್ಯಕ್ಷಮತೆಯ ಒಪ್ಪಂದಗಳಂತಹ ನಕಾರಾತ್ಮಕ ಅಂಶಗಳು ಕಾರ್ಯಕ್ಷಮತೆಯ ಒಪ್ಪಂದಗಳು ಎಂದರೆ ವ್ಯಾಪಾರವು ವಿಭಿನ್ನ ಸ್ವತ್ತುಗಳನ್ನು ನೀಡುತ್ತಿರುವಂತೆ ಸ್ವತ್ತುಗಳು ಕಾರ್ಯನಿರ್ವಹಿಸಲಿವೆ ಉದಾಹರಣೆಗೆ ಸ್ವತ್ತುಗಳು ಎಂದರೆ ಯಂತ್ರೋಪಕರಣಗಳು ಅವರು ತಮ್ಮದೇ ಆದ ವಿಭಿನ್ನ ರೀತಿಯ ಕಾರ್ಯಕ್ಷಮತೆಯನ್ನು ವಿಭಿನ್ನ ಸಮಯಗಳಲ್ಲಿ ಹೊಂದಿರುತ್ತಾರೆ ಅವರು ವಿಭಿನ್ನ ಕಾರ್ಯಕ್ಷಮತೆಯನ್ನು ಹೊಂದಿರುತ್ತಾರೆ ಅದು ಕುಸಿಯುತ್ತದೆ ಸೇವೆ ನೀಡುವವರು ಹಾಗೂ ಮೂಲಭೂತವಾಗಿ ಸೇವಾ ಪೂರೈಕೆದಾರರು ಮತ್ತು ಸೇವಾ ಗ್ರಾಹಕರ ನಡುವಿನ ಒಪ್ಪಂದಗಳು ಆದ್ದರಿಂದ ಮೂಲತಃ ಕಂಪನಿ ಹಾಗೂ ಅಂತಿಮ ಬಳಕೆದಾರರು ಸೇವಿಸುತ್ತಿದ್ದಾರೆ ಆದ್ದರಿಂದ ಇವುಗಳು ವಿಭಿನ್ನ ನಕಾರಾತ್ಮಕ ಅಂಶಗಳಾಗಿವೆ ಅದನ್ನು ಸಹ ಪರಿಗಣಿಸಬೇಕು ಮತ್ತು ಇವುಗಳು ವಹಿವಾಟು ವೆಚ್ಚದ ಸಿದ್ಧಾಂತದ ಅಡಿಯಲ್ಲಿ ಬರುತ್ತವೆ ಆದ್ದರಿಂದ ನಾವು ಎಂಟರ್ಪ್ರೈಸ್ ಸಿದ್ಧಾಂತವನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ವಹಿವಾಟು ವೆಚ್ಚದ ಸಿದ್ಧಾಂತವನ್ನು ಹೊಂದಿದ್ದೇವೆ ಆದ್ದರಿಂದ IIoT ವ್ಯವಹಾರ ಮಾದರಿಗಳ ವಿವಿಧ ಘಟಕಗಳಿವೆ ಮೌಲ್ಯದ ಪ್ರತಿಪಾದನೆ ಮೌಲ್ಯವನ್ನು ಸೆರೆಹಿಡಿಯುವ ಕಾರ್ಯವಿಧಾನ ಮೌಲ್ಯ ಜಾಲ ಮೌಲ್ಯ ಸಂವಹನ ಮೌಲ್ಯ ಎಂದರೆ ಅಂತಿಮ ಬಳಕೆದಾರರಿಗೆ ಮೌಲ್ಯ ಆದ್ದರಿಂದ ಅಂತಿಮ ಬಳಕೆದಾರರಿಗೆ ಮೌಲ್ಯದ ಪ್ರತಿಪಾದನೆ ಏನು ಮೌಲ್ಯವನ್ನು ಹೇಗೆ ಸೆರೆಹಿಡಿಯಲಾಗುತ್ತದೆ ಅದರ ಹಿಂದಿನ ಯಾಂತ್ರಿಕತೆ ಏನು ಮೌಲ್ಯ ಜಾಲ ಯಾವುದು ಮಾಹಿತಿಯು ಹೇಗೆ ಮೌಲ್ಯವು ವಿವಿಧ ಗುಂಪುಗಳ ನಡುವೆ ಹೇಗೆ ಹರಿಯುತ್ತದೆ ಅಂತಿಮ ಬಳಕೆದಾರ ಸಮುದಾಯ ಅಥವಾ ಗ್ರಾಹಕ ಸಮುದಾಯ ಮತ್ತು ಮೌಲ್ಯ ಸಂವಹನ ಆ ನೆಟ್ವರ್ಕ್ನಲ್ಲಿ ಹೇಗೆ ಮೌಲ್ಯವು ಹೇಗೆ ಹರಿಯುತ್ತದೆ ಮೌಲ್ಯವು ವಿವಿಧ ಗುಂಪುಗಳಲ್ಲಿ ವಿವಿಧ ವಿಭಾಗಗಳಲ್ಲಿ ಹೇಗೆ ಸಂವಹನಗೊಳ್ಳಲಿದೆ ಆದ್ದರಿಂದ ವಿವಿಧ ರೀತಿಯ IIoT ವ್ಯಾಪಾರ ಮಾದರಿಗಳಿವೆ ಮತ್ತು ಅವು ಕ್ಲೌಡ್ ಆಧಾರಿತ ವ್ಯವಹಾರ ಮಾದರಿ ಸೇವಾ ಆಧಾರಿತ ವ್ಯವಹಾರ ಮಾದರಿ ಅಥವಾ ಪ್ರಕ್ರಿಯೆ ಆಧಾರಿತ ವ್ಯವಹಾರ ಮಾದರಿಯಾಗಿರಬಹುದು ಆದ್ದರಿಂದ ನಾನು ಈ ಪ್ರತಿಯೊಂದು ಬಗ್ಗೆ ಸ್ವಲ್ಪ ಹೆಚ್ಚು ವಿವರವಾಗಿ ಮಾತನಾಡುತ್ತೇನೆ ಆದ್ದರಿಂದ ಹೆಸರೇ ಸೂಚಿಸುವಂತೆ ಕ್ಲೌಡ್ ಆಧಾರಿತ ವ್ಯಾಪಾರ ಮಾದರಿಯು ಈ ರೀತಿಯ ವ್ಯವಹಾರ ಮಾದರಿಯಾಗಿದೆ ಮೂಲಭೂತವಾಗಿ ಕ್ಲೌಡ್ ಸೇವೆಗಳನ್ನು ಆಧರಿಸಿದೆ ಆದ್ದರಿಂದ ಕ್ಲೌಡ್ ಸೇವೆಗಳು ಎಂದರೆ ನಾವು ಸಂಸ್ಕರಣೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ನಾವು ಕ್ಲೌಡ್ ಆಧಾರಿತ ಸಂಸ್ಕರಣಾ ಸಾಮರ್ಥ್ಯಗಳು ಡೇಟಾದ ಶೇಖರಣಾ ಸಾಮರ್ಥ್ಯಗಳು ಡೇಟಾ ಸಂಗ್ರಹಣೆ ಆಪರೇಟಿಂಗ್ ಸಿಸ್ಟಂನ ವರ್ಚುಯಲೈಝೇಶನ್ ಅನ್ನು ನೀಡುತ್ತೇವೆ ಆದ್ದರಿಂದ ಇವುಗಳು ಕ್ಲೌಡ್ ಆಧಾರಿತ ವ್ಯವಹಾರ ಮಾದರಿಯ ವಿಭಿನ್ನ ವೈಶಿಷ್ಟ್ಯಗಳು ವಿಭಿನ್ನ ಅಂಶಗಳಂತೆ ಆದ್ದರಿಂದ ನಾವು ಮೂಲಸೌಕರ್ಯ ಸೇವೆಯ ಮಾದರಿ ನಂತಹ ವಿಷಯಗಳನ್ನು ಹೊಂದಿದ್ದೇವೆ ಈ ರೀತಿಯ ಮಾದರಿಯಲ್ಲಿ ಕೆಲವು ರೀತಿಯ ಹಾರ್ಡ್ವೇರ್ ಮೂಲಸೌಕರ್ಯ ಕಂಪ್ಯೂಟಿಂಗ್ ಮೂಲಸೌಕರ್ಯವನ್ನು ಸೇವೆಯಾಗಿ ನೀಡಲಾಗುತ್ತದೆ ಆದ್ದರಿಂದ ನಾವು ಮೂಲಸೌಕರ್ಯ ಒಂದು ಸೇವೆಯನ್ನು ಹೊಂದಿದ್ದೇವೆ ನಾವು ಪ್ಲಾಟ್ಫಾರ್ಮ್ ಅನ್ನು ಸೇವೆಯಾಗಿ ಹೊಂದಿದ್ದೇವೆ ಇದು ಮೂಲತಃ ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್ ಆಗಿದೆ ವಿಭಿನ್ನ ಅಪ್ಲಿಕೇಶನ್ಗಳ ಹೆಚ್ಚಿನ ಅಭಿವೃದ್ಧಿಗಾಗಿ ಸೇವೆಯಾಗಿ ಗ್ರಾಹಕರಿಗೆ ನೀಡಲಿರುವ ಅಭಿವೃದ್ಧಿ ವೇದಿಕೆಯಾಗಿದೆ ವಿಭಿನ್ನ ಅಪ್ಲಿಕೇಶನ್ಗಳ ಏಕೀಕರಣವನ್ನು ವಿವಿಧ ಪ್ಲಾಟ್ಫಾರ್ಮ್ಗಳ ಏಕೀಕರಣದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಇದು ಸಾಮಾನ್ಯ ವೇದಿಕೆಯ ಅಡಿಯಲ್ಲಿ ಇವುಗಳು ಪ್ಲಾಟ್ಫಾರ್ಮ್ ಸೇವೆಯ ಮಾದರಿಗಳಾಗಿವೆ ತದನಂತರ ಕೊನೆಯದು ಸಾಫ್ಟ್ವೇರ್ ಸೇವೆಯ ಮಾದರಿಯಾಗಿದೆ ಅಲ್ಲಿ ನಾವು ಆನ್ಲೈನ್ ಸಾಮರ್ಥ್ಯದ ಸಾಮರ್ಥ್ಯಗಳನ್ನು ಮತ್ತು ವಿವಿಧ ಗ್ರಾಹಕರಿಗೆ ಕಸ್ಟಮೈಸ್ ಮಾಡಿದ ಅಪ್ಲಿಕೇಶನ್ಗಳನ್ನು ನೀಡುವ ಕುರಿತು ಮಾತನಾಡುತ್ತಿದ್ದೇವೆ ಆದ್ದರಿಂದ ನಾವು ಮೂಲಸೌಕರ್ಯ ಸೇವೆಯ ಮಾದರಿಯನ್ನು ಹೊಂದಿದ್ದೇವೆ ಅಥವಾ ನಾವು ಪ್ಲಾಟ್ಫಾರ್ಮ್ ಅನ್ನು ಸೇವಾ ಮಾದರಿಯನ್ನು ಹೊಂದಿದ್ದೇವೆ ಅಥವಾ ನಾವು ಸಾಫ್ಟ್ವೇರ್ ಅನ್ನು ಸೇವೆಯಾಗಿ ಹೊಂದಿದ್ದೇವೆ ಆದ್ದರಿಂದ ಪ್ರಾಥಮಿಕವಾಗಿ ಇವು ಮೂರು ವಿಭಿನ್ನ ರೀತಿಯ ಸೇವಾ ಮಾದರಿಗಳು ಕ್ಲೌಡ್ ಆಧಾರಿತ ಸೇವಾ ಮಾದರಿಗಳು ಆದರೆ ಇದು ಈ ಮೂರರಿಂದ ಪ್ರಾರಂಭವಾಯಿತು ನಂತರ ನಾವು ವಿಭಿನ್ನವಾದವುಗಳನ್ನು ಹೊಂದಿದ್ದೇವೆ ಇವುಗಳು ಸೇವೆಯಾಗಿ ವಿವಿಧ ರೀತಿಯ ಕ್ಲೌಡ್ ಆಧಾರಿತ ಸೇವಾ ಮಾದರಿಗಳು ಸಹ ಲಭ್ಯವಿವೆ ಆದ್ದರಿಂದ ನಾವು ಕ್ಲೌಡ್ ಆಧಾರಿತ ಸೇವಾ ಮಾದರಿಗಳಲ್ಲಿ ವಿಭಿನ್ನ ಅಂಶಗಳನ್ನು ಹೊಂದಿದ್ದೇವೆ ಉದಾಹರಣೆಗೆ ಪಾಲುದಾರ ನೆಟ್ವರ್ಕ್ ಇದು ಬಹಳ ಮುಖ್ಯವಾಗಿದೆ ಪಾಲುದಾರ ನೆಟ್ವರ್ಕ್ ಅನ್ನು ಮಾದರಿಯು ಸ್ಕೇಲೆಬಲ್ ಆಗಿರುವ ರೀತಿಯಲ್ಲಿ ಪರಿಗಣಿಸಬೇಕು ಅದು ಅಪಾಯಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ವಿಭಿನ್ನ ಸಂಪನ್ಮೂಲಗಳನ್ನು ವಿಭಿನ್ನ ಪಾಲುದಾರರು ಸೇರಿದಂತೆ ಮಧ್ಯಸ್ಥಗಾರರಿಗೆ ಸರಿಯಾಗಿ ಹಂಚಿಕೊಳ್ಳಲಾಗುತ್ತದೆ ಆದ್ದರಿಂದ ವಿಭಿನ್ನ ಸಂಪನ್ಮೂಲಗಳನ್ನು ವಿಭಿನ್ನ ಪಾಲುದಾರರಲ್ಲಿ ಹಂಚಿಕೊಳ್ಳಬೇಕು ಮೌಲ್ಯದ ಸಂರಚನೆಯು ಬಹಳ ಮುಖ್ಯವಾಗಿದೆ ಆದ್ದರಿಂದ ಕ್ಲೌಡ್ ಸೇವೆಗಳ ಅಭಿವೃದ್ಧಿ ಮತ್ತು ವಿವಿಧ ಅಪ್ಲಿಕೇಶನ್ಗಳಿಗೆ ಸಂಬಂಧಿಸಿದಂತೆ ಮೌಲ್ಯ ಸಂರಚನೆ ಆಗಿದೆ ಮತ್ತು ಈ ರೀತಿಯ ಕೊಡುಗೆಯ ಹಿಂದಿನ ಮೌಲ್ಯ ಇದು ಬಹಳ ಮುಖ್ಯವಾಗಿದೆ ಮತ್ತು ಪಾಲುದಾರ ನೆಟ್ವರ್ಕ್ ಸ್ಥಾಪನೆ ಇದು ಸಹ ಬಹಳ ಮುಖ್ಯವಾಗಿದೆ ಆದ್ದರಿಂದ ಮುಂದಿನದು ಪ್ರಮುಖ ಸಾಮರ್ಥ್ಯಗಳು ಆದ್ದರಿಂದ ನಾವು ಕ್ಲೌಡ್ ಆಧಾರಿತ ವ್ಯವಹಾರ ಮಾದರಿಯ ಬಗ್ಗೆ ಮಾತನಾಡುತ್ತಿದ್ದರೆ ಐಟಿ ಸಂಪನ್ಮೂಲಗಳು ಮಾಹಿತಿ ತಂತ್ರಜ್ಞಾನ ಸಂಪನ್ಮೂಲಗಳು ಬಳಸಿದ ಸಾಫ್ಟ್ವೇರ್ ಬಳಸುವ ಹಾರ್ಡ್ವೇರ್ ಮೂಲಸೌಕರ್ಯಗಳಂತಹ ಪ್ರಮುಖ ಸಾಮರ್ಥ್ಯಗಳು ಬಹಳ ಅವಿಭಾಜ್ಯವಾಗಿದೆ ತಾಂತ್ರಿಕ ಜ್ಞಾನವು ಸಹ ಬಹಳ ಮುಖ್ಯವಾಗಿದೆ ಒಟ್ಟಾರೆ ತಾಂತ್ರಿಕ ಜ್ಞಾನವನ್ನು ಪರಿಗಣಿಸಬೇಕು ಮತ್ತು ಅದು ಸಹ ಬಹಳ ಮುಖ್ಯವಾಗಿದೆ ಮತ್ತು ಇವು ಮೂರು ಪ್ರಾಥಮಿಕ ಐಟಿ ಸಂಪನ್ಮೂಲಗಳು ಸಾಫ್ಟ್ವೇರ್ ಹಾರ್ಡ್ವೇರ್ ಮೂಲಸೌಕರ್ಯ ಮತ್ತು ತಾಂತ್ರಿಕ ಜ್ಞಾನ ಇವುಗಳು ಪ್ರಮುಖ ಸಾಮರ್ಥ್ಯಗಳ ಅಡಿಯಲ್ಲಿ ಪರಿಗಣಿಸಬೇಕಾದ ಪ್ರಮುಖ ವಿಷಯಗಳು ಮತ್ತು ಸಂಬಂಧಗಳು ಉದಾಹರಣೆಗೆ ವಿವಿಧ ಪಾಲುದಾರರ ನಡುವಿನ ಸಂಬಂಧಗಳು ಗ್ರಾಹಕರೊಂದಿಗೆ ಸಮುದಾಯ ನೆಟ್ವರ್ಕ್ಗಳು ಅವುಗಳ ನಡುವೆ ಮೂಲಸೌಕರ್ಯ ಪೂರೈಕೆದಾರರೊಂದಿಗೆ ಅವರಾದ್ಯಂತ ಮತ್ತು ಹೀಗೆ ಮತ್ತು ಪರಿಗಣಿಸಲಾದ ವಿವಿಧ ವೇದಿಕೆಗಳು ವೆಬ್ಸೈಟ್ಗಳು ಬೇರೆ ಬೇರೆ ವಿತರಣಾ ಪಟ್ಟಿಗಳು ವಿಭಿನ್ನ ವಿಭಿನ್ನ ವೇದಿಕೆಗಳು ಇವುಗಳು ಬಹಳ ಮುಖ್ಯ ಮತ್ತು ನಿರ್ದಿಷ್ಟವಾಗಿ ಕ್ಲೌಡ್ ಆಧಾರಿತ ಮಾದರಿಯಲ್ಲಿ ಹೆಚ್ಚಿನ ಸೇವೆಗಳನ್ನು ವೆಬ್ಸೈಟ್ಗಳ ಮೂಲಕ ನೀಡಲಾಗುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಇವು ಅಂತಿಮ ಬಳಕೆದಾರರು ಕೆಲವು ರೀತಿಯ ಕಂಪ್ಯೂಟ್ ಪ್ಲಾಟ್ಫಾರ್ಮ್ಗೆ ಸಂಬಂಧಿಸಿದಂತೆ ಮೂಲಸೌಕರ್ಯವನ್ನು ಸೇವೆಯಾಗಿ ಪಡೆಯಬಹುದು RAM ನ ಕೆಲವು ಘಟಕಗಳು CPU ನ ಕೆಲವು ಘಟಕಗಳು ಸಂಗ್ರಹಣೆಯ ಕೆಲವು ಘಟಕಗಳು ಇವುಗಳನ್ನು ನಿರ್ದಿಷ್ಟ ವೆಬ್ಸೈಟ್ ಬಳಸಿ ಕೆಲವು ರೀತಿಯ ಚಂದಾದಾರಿಕೆಯ ಮೂಲಕ ನೀಡಲಾಗುತ್ತದೆ ಆದ್ದರಿಂದ ಇದು ಕ್ಲೌಡ್ ಆಧಾರಿತ ವ್ಯವಹಾರ ಮಾದರಿಯ ಪ್ರಮುಖ ಲಕ್ಷಣವಾಗಿದೆ ಸಂಸ್ಕರಣಾ ಶಕ್ತಿ ಡೇಟಾ ಸಂಗ್ರಹಣೆ ಆಪರೇಟಿಂಗ್ ಸಿಸ್ಟಮ್ನ ವರ್ಚುಯಲೈಝೇಶನ್ ಅಭಿವೃದ್ಧಿ ಆಧಾರಿತ ಪ್ಲಾಟ್ಫಾರ್ಮ್ಗಳು ಅಪ್ಲಿಕೇಶನ್ಗಳ ಏಕೀಕರಣ ಅಪ್ಲಿಕೇಶನ್ಗಳು ನಿರ್ದಿಷ್ಟವಾಗಿ ಅಪ್ಲಿಕೇಶನ್ಗಳು ಆದ್ದರಿಂದ ಅಪ್ಲಿಕೇಶನ್ಗಳು ಮತ್ತು ಅವುಗಳ ಏಕೀಕರಣಕ್ಕೆ ಸಂಬಂಧಿಸಿದಂತೆ ಮೌಲ್ಯದ ಪ್ರತಿಪಾದನೆ ಆದ್ದರಿಂದ ಇವು ವಿಭಿನ್ನ ಮೌಲ್ಯದ ಪ್ರತಿಪಾದನೆಗಳಾಗಿವೆ ಆದ್ದರಿಂದ ಮೂಲಭೂತವಾಗಿ ನಾವು ಮತ್ತೆ ಮೂಲಸೌಕರ್ಯ ಮೂಲಸೌಕರ್ಯ ಸೇವೆಯಾಗಿ ವೇದಿಕೆ ಸೇವೆಯಾಗಿ ಮತ್ತು ಸಾಫ್ಟ್ವೇರ್ ಸೇವೆಯಾಗಿ ಹಿಂದೆ ಬೀಳುತ್ತಿದ್ದೇವೆ ಆದ್ದರಿಂದ ವಿವಿಧ ಅಪ್ಲಿಕೇಶನ್ಗಳು ಮತ್ತು ಅವುಗಳ ಏಕೀಕರಣ ಸಾಫ್ಟ್ವೇರ್ ಸೇವೆಯಂತೆ ಆದ್ದರಿಂದ ಇವು ಕ್ಲೌಡ್ ಆಧಾರಿತ ವ್ಯವಹಾರ ಮಾದರಿಯಲ್ಲಿ ವಿಭಿನ್ನ ಮೌಲ್ಯದ ಪ್ರತಿಪಾದನೆಗಳಾಗಿವೆ ಆದ್ದರಿಂದ ವಿತರಣಾ ಚಾನೆಲ್ಗಳು ಸಾಮಾನ್ಯವಾಗಿ ನಾವು ಕ್ಲೌಡ್ ಆಧಾರಿತ ವ್ಯವಹಾರ ಮಾದರಿಯಲ್ಲಿ ಮಾತನಾಡುತ್ತಿದ್ದೇವೆ ನಾವು ಬೇಡಿಕೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಬೇಡಿಕೆಯ ಮೇರೆಗೆ ಮೂಲಸೌಕರ್ಯ ಸಾಫ್ಟ್ವೇರ್ ಇತ್ಯಾದಿಗಳಂತಹ ಕಂಪ್ಯೂಟೇಶನಲ್ ಸಂಪನ್ಮೂಲಗಳು ಬೇಡಿಕೆಯ ಮೇಲೆ ಅಗತ್ಯವಿರುವಾಗ ಇವುಗಳನ್ನು ಗ್ರಾಹಕರಿಗೆ ನೀಡಲಾಗುವುದು ಮತ್ತು ಅಂತಿಮವಾಗಿ ಕ್ಲೌಡ್ ಆಧಾರಿತ ವ್ಯಾಪಾರ ಮಾದರಿಯಲ್ಲಿ ಗುರಿ ಗ್ರಾಹಕರು ಯಾರು ಎಂದು ನೋಡೋಣ ಆದ್ದರಿಂದ ಕ್ಲೌಡ್ ಆಧಾರಿತ ವ್ಯಾಪಾರ ಮಾದರಿಗಳು ಈಗಾಗಲೇ ಬಹಳ ಜನಪ್ರಿಯವಾಗಿವೆ ಅವುಗಳನ್ನು ವಿವಿಧ ರೀತಿಯ ಗ್ರಾಹಕ ನೆಲೆಗಳು ಬಳಸುತ್ತವೆ ಆದ್ದರಿಂದ ಒಂದು ರೀತಿಯ ಮೂಲಭೂತವಾಗಿ ಶಿಕ್ಷಣ ಸಂಸ್ಥೆಗಳು ಆದ್ದರಿಂದ ಪ್ರಸ್ತುತ ವಿಶ್ವಾದ್ಯಂತ ಶಿಕ್ಷಣ ಸಂಸ್ಥೆಗಳು ಈ ಕ್ಲೌಡ್ ಆಧಾರಿತ ವ್ಯವಹಾರ ಮಾದರಿಯನ್ನು ಸಾಕಷ್ಟು ವ್ಯಾಪಕವಾಗಿ ಬಳಸುತ್ತವೆ ಆರಂಭಿಕ ಕಂಪನಿಗಳು ಕ್ಲೌಡ್ ಆಧಾರಿತ ವ್ಯಾಪಾರ ಮಾದರಿಗಳ ಮೇಲೆ ಹಿಂದೆ ಬೀಳುತ್ತಿವೆ ಏಕೆಂದರೆ ಅದು ಅಗ್ಗವಾಗುತ್ತದೆ ಆದ್ದರಿಂದ ಸ್ಟಾರ್ಟ್ಅಪ್ಗಳು ಸಾಮಾನ್ಯವಾಗಿ ಪ್ರಾರಂಭಿಸಲು ಬಹಳ ಕಡಿಮೆ ಆದಾಯವನ್ನು ಹೊಂದಿರುತ್ತವೆ ಅವುಗಳು ಪ್ರಾರಂಭಿಸಲು ಕಡಿಮೆ ಬಂಡವಾಳವನ್ನು ಹೊಂದಿರುತ್ತವೆ ಮತ್ತು ವಿವಿಧ ರೀತಿಯ ಸರ್ವರ್ಗಳು ಬೇರೆ ಬೇರೆ ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್ಗಳು ಇತ್ಯಾದಿಗಳ ರೂಪದಲ್ಲಿ ಮೂಲಸೌಕರ್ಯವನ್ನು ಸಂಗ್ರಹಿಸುವ ಬದಲು ಕೆಲವು ರೀತಿಯ ಆನ್ಲೈನ್ ಕ್ಲೌಡ್ ಸೇವೆಯನ್ನು ಅಳವಡಿಸಿಕೊಳ್ಳುವುದು ತುಂಬಾ ಅನುಕೂಲಕರವಾಗಿದೆ ಆದ್ದರಿಂದ ಅದು ಹೆಚ್ಚು ದುಬಾರಿಯಾಗುತ್ತದೆ ಆದ್ದರಿಂದ ಸ್ಟಾರ್ಟ್ಅಪ್ಗಳು ಸಾಮಾನ್ಯವಾಗಿ ಕ್ಲೌಡ್ ಆಧಾರಿತ ವ್ಯಾಪಾರ ಮಾದರಿಯನ್ನು ಹೆಚ್ಚು ಬಳಸುತ್ತಿವೆ ಸ್ವತಂತ್ರ ಸಾಫ್ಟ್ವೇರ್ ಮಾರಾಟಗಾರರು ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳು ಅವರು ಈ ರೀತಿಯ ವ್ಯವಹಾರ ಮಾದರಿಯ ವಿಭಿನ್ನ ಗುರಿ ಗ್ರಾಹಕರು ವೆಚ್ಚದ ಮೂಲಸೌಕರ್ಯ ಕ್ಷಮಿಸಿ ವೆಚ್ಚದ ರಚನೆ ಪರಿಗಣನೆಗಳು ಮುಖ್ಯ ವೆಚ್ಚ ಕಡಿತ ಅನುಸ್ಥಾಪನೆಗೆ ಆರಂಭಿಕ ವೆಚ್ಚಗಳು ಸೇವಾ ವೆಚ್ಚಗಳು ಇವುಗಳು ಬಹಳ ಮುಖ್ಯವಾದ ಪರಿಗಣನೆಗಳಾಗಿವೆ ಅಂತೆಯೇ ಆದಾಯ ಮಾದರಿ ಉದಾಹರಣೆಗೆ ಪೇ ಪರ್ ಯೂಸ್ಡ್ ಮಾಡೆಲ್ ಅನ್ನು ಬಳಸಲಾಗುವುದೇ ಈ ರೀತಿಯ ಆದಾಯ ಮಾದರಿಯನ್ನು ಬಳಸಲಾಗುವ ವಿಶಿಷ್ಟ ಮಾದರಿಯನ್ನು ಕ್ಲೌಡ್ ಆಧಾರಿತ ವ್ಯವಹಾರ ಮಾದರಿಯಲ್ಲಿ ಸಾಮಾನ್ಯವಾಗಿ ಬಳಸಲಾಗುತ್ತದೆ ಮತ್ತು ಚಂದಾದಾರಿಕೆ ಶುಲ್ಕಗಳು ಜಾಹೀರಾತುಗಳು ಇತ್ಯಾದಿ ಕ್ಲೌಡ್ ಆಧಾರಿತ ವ್ಯವಹಾರ ಮಾದರಿಯಲ್ಲಿ ಆದಾಯ ಮಾದರಿಯೊಂದಿಗೆ ಬರಲು ಇವು ವಿಭಿನ್ನ ಪರಿಗಣನೆಗಳಾಗಿವೆ ಈಗ ಸೇವಾ ಆಧಾರಿತ ವ್ಯವಹಾರ ಮಾದರಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಸೇವಾ ಸಂಸ್ಥೆ ಆಧಾರಿತ ವ್ಯವಹಾರ ಮಾದರಿ ಇದು ಸೇವೆಗಳ ಬಗ್ಗೆ ಪ್ರಾಥಮಿಕ ಬಳಕೆ ಸಂಗ್ರಹಿಸಿದ ಡೇಟಾ ಡೇಟಾದ ವಿಶ್ಲೇಷಣೆ ಡೇಟಾದ ಒಟ್ಟುಗೂಡಿಸುವಿಕೆ ಇತ್ಯಾದಿಗಳಂತಹ ಸೇವಾ ಕೊಡುಗೆಗಳು ಸೇವಾ ಆಧಾರಿತ ವ್ಯವಹಾರ ಮಾದರಿಯಲ್ಲಿ ಬಹಳ ಮುಖ್ಯವಾಗಿವೆ ಉದಾಹರಣೆಗಳು ವೈದ್ಯಕೀಯ ಪರಿಸರಗಳು ವೈದ್ಯಕೀಯ ಪರಿಸರ ಆದ್ದರಿಂದ ನಾನು ನಿಮಗೆ ಸೇವೆ ಆಧಾರಿತ ವ್ಯವಹಾರ ಮಾದರಿಯ ಉದಾಹರಣೆಯನ್ನು ನೀಡುತ್ತೇನೆ ಆದ್ದರಿಂದ ಖರಗ್ಪುರದ ಐಐಟಿಯಲ್ಲಿರುವ ನಮ್ಮ ಸ್ವಾನ್ ಲ್ಯಾಬ್ನಲ್ಲಿ ನಾವು ಆಂಬುಸೆನ್ಸ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ದೇವೆ ಇದು ಮೂಲತಃ ಆಂಬ್ಯುಲೇಟರಿ ಆರೋಗ್ಯ ರಕ್ಷಣೆಗಾಗಿ ಐಒಟಿ ಆಧಾರಿತ ವ್ಯವಸ್ಥೆಯಾಗಿದೆ ಆದ್ದರಿಂದ ಆಂಬ್ಯುಲೆನ್ಸ್ನಲ್ಲಿ ರೋಗಿಗಳ ಆರೋಗ್ಯ ಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಬಹುದು ಆದ್ದರಿಂದ ಮೂಲಭೂತವಾಗಿ ಈ ರೀತಿಯ ಮಾದರಿಯಲ್ಲಿ ನಾವು ವೈದ್ಯರು ರೋಗಿಗಳು ರೋಗಿಗಳ ಹತ್ತಿರದ ಮತ್ತು ಆತ್ಮೀಯರು ಅರೆವೈದ್ಯರು ಮುಂತಾದ ವಿವಿಧ ಮಧ್ಯಸ್ಥಗಾರರಿಂದ ಡೇಟಾವನ್ನು ಬಳಸಿಕೊಳ್ಳುವ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಎಲ್ಲರೂ ಅಂಬುಸೆನ್ಸ್ ಸಿಸ್ಟಮ್ನ ಈ ರೀತಿಯ ಸಿಸ್ಟಮ್ನ ವಿಭಿನ್ನ ಬಳಕೆದಾರರು ಮತ್ತು ದೊಡ್ಡ ಡೇಟಾವನ್ನು ರಚಿಸಲಾಗಿದೆ ಈ ಡೇಟಾವನ್ನು ವ್ಯವಸ್ಥೆಯಲ್ಲಿ ವಿವಿಧ ಹಂತಗಳಲ್ಲಿ ಒಟ್ಟುಗೂಡಿಸಲಾಗುತ್ತದೆ ಮತ್ತು ಅವರು ಈ ಡೇಟಾವನ್ನು ಸಹ ವಿಶ್ಲೇಷಿಸುತ್ತಾರೆ ಮತ್ತು ಡೇಟಾದ ಈ ವಿಶ್ಲೇಷಣೆಯನ್ನು ಮಾಡಲಾಗುತ್ತದೆ ಮತ್ತು ಡೇಟಾವನ್ನು ವಿಶ್ಲೇಷಿಸುವ ಡೇಟಾವನ್ನು ಮತ್ತೆ ನಾನು ಪ್ರಸ್ತಾಪಿಸಿದ ಈ ವಿಭಿನ್ನ ಮಧ್ಯಸ್ಥಗಾರರಿಗೆ ನೀಡಲಾಗುತ್ತದೆ ಮತ್ತು ಅವರು ಆಂಬ್ಯುಲೆನ್ಸ್ನಲ್ಲಿರುವ ರೋಗಿಗಳಿಂದ ಸಂಗ್ರಹಿಸಿದ ಡೇಟಾದಿಂದ ಡೇಟಾದ ವಿಶ್ಲೇಷಣೆಯಿಂದ ವಿಭಿನ್ನ ಚಿತ್ರಗಳನ್ನು ಪಡೆಯಬಹುದು ಆದ್ದರಿಂದ ವಿಶಿಷ್ಟವಾಗಿ ಈ ರೀತಿಯ ವಿಶಿಷ್ಟವಾಗಿ ಆದರೆ ಅಗತ್ಯವಿಲ್ಲ ಈ ರೀತಿಯ ವ್ಯಾಪಾರ ಮಾದರಿಯು ಸಮೂಹ ಮಾರುಕಟ್ಟೆಯ ರೀತಿಯ ಸಂದರ್ಭಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಅಲ್ಲಿ ಸಾಮೂಹಿಕ ಮಾರುಕಟ್ಟೆ ಇದೆ ಮತ್ತು ಬೇಡಿಕೆಯ ಮೇರೆಗೆ ಈ ಮೂಲಸೌಕರ್ಯಗಳು ಮತ್ತು ಪ್ಲಾಟ್ಫಾರ್ಮ್ಗಳನ್ನು ಸಾಮಾನ್ಯವಾಗಿ ಕೆಲವು ರೀತಿಯ ಕ್ಲೌಡ್ ಆಧಾರಿತ ಸೇವೆಯ ಮೂಲಕ ಲಭ್ಯಗೊಳಿಸಬಹುದು ಆದ್ದರಿಂದ ಆಂಬುಸೆನ್ಸ್ನಲ್ಲಿಯೂ ಗ್ರಾಹಕರಿಗೆ ಸೇವೆಗಳನ್ನು ನೀಡಲು ನಾವು ಕ್ಲೌಡ್ ಆಧಾರಿತ ಸೇವೆಗೆ ಹಿಂತಿರುಗುತ್ತಿದ್ದೇವೆ ಗ್ರಾಹಕರು ಎಂದರೆ ನಾವು ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಪ್ರಯಾಣಿಸುವ ಆಂಬ್ಯುಲೆನ್ಸ್ನಲ್ಲಿರುವ ರೋಗಿಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಗ್ರಾಹಕರಿಗೆ ಸ್ವಯಂ ಸೇವಾ ಇಂಟರ್ಫೇಸ್ಗಳು ಸ್ವಯಂಚಾಲಿತ ಸೇವೆಗಳನ್ನು ಒದಗಿಸಲಾಗಿದೆ ಮತ್ತು ನಾನು ನಿಮಗೆ ಹೇಳುತ್ತಿರುವಂತೆ ಗುರಿ ಗ್ರಾಹಕರು ಮೂಲತಃ ಸಮೂಹ ಮಾರುಕಟ್ಟೆಗಳು ಆದರೆ ಅಗತ್ಯವಿಲ್ಲ ಆದ್ದರಿಂದ ಪಾಲುದಾರ ನೆಟ್ವರ್ಕ್ ಬಹಳ ಮುಖ್ಯ ಹಾಗಾಗಿ ಅಲ್ಲಿರುವ ಸಮುದಾಯ ಆದ್ದರಿಂದ ಸಮುದಾಯವು ಮೂಲಸೌಕರ್ಯ ಒದಗಿಸುವವರು ಪ್ಲಾಟ್ಫಾರ್ಮ್ ಡೆವಲಪರ್ಗಳು ಇವು ವಿಭಿನ್ನವಾಗಿವೆ ಅವರು ಪಾಲುದಾರರ ನೆಟ್ವರ್ಕ್ನಲ್ಲಿ ಕೈಜೋಡಿಸುವ ವಿಭಿನ್ನ ಜನರು ವಿಭಿನ್ನ ಅಂಶಗಳಾಗಿವೆ ಮತ್ತು ಬೇಡಿಕೆಯ ಮೇಲೆ ವಿತರಣಾ ಚಾನಲ್ಗಳು ಅಥವಾ ಬಳಸಲಾಗುವ ವಿಭಿನ್ನ ಪ್ಲಾಟ್ಫಾರ್ಮ್ಗಳು ಆದ್ದರಿಂದ ಇವು ಸೇವಾ ಆಧಾರಿತ ವ್ಯವಹಾರ ಮಾದರಿಯಲ್ಲಿ ವಿಭಿನ್ನ ಪ್ರಮುಖ ಪರಿಗಣನೆಗಳಾಗಿವೆ ಮೌಲ್ಯದ ಸಂರಚನೆಗೆ ಸಂಬಂಧಿಸಿದಂತೆ ಈ ರೀತಿಯ ವ್ಯವಹಾರ ಮಾದರಿಯಲ್ಲಿ ಪ್ಲಾಟ್ಫಾರ್ಮ್ಗಳ ನಿರ್ವಹಣೆ ಮತ್ತು ಹೆಚ್ಚಿನ ಅಭಿವೃದ್ಧಿ ಬಹಳ ನಿರ್ಣಾಯಕವಾಗಿದೆ ಮೂಲಸೌಕರ್ಯ ವೇದಿಕೆಗಳು ಅಪ್ಲಿಕೇಶನ್ಗಳು ಅವುಗಳ ನಿರ್ವಹಣೆ ಮತ್ತು ನಿರ್ವಹಣೆ ಮಾತ್ರವಲ್ಲ ಅಭಿವೃದ್ಧಿಗಾಗಿ ಸೇವಾ ಆಧಾರಿತ ವ್ಯವಹಾರ ಮಾದರಿಯಲ್ಲಿ ಇವುಗಳು ಬಹಳ ಮುಖ್ಯವಾಗಿವೆ ಮತ್ತು ಸಂಬಂಧಗಳು ಆದ್ದರಿಂದ ಸ್ವಯಂ ಸೇವಾ ಇಂಟರ್ಫೇಸ್ಗಳು ಸ್ವಯಂಚಾಲಿತ ಸೇವೆಗಳು ಇತ್ಯಾದಿಗಳನ್ನು ವಿವಿಧ ಗ್ರಾಹಕರಿಗೆ ನೀಡಲಾಗುತ್ತದೆ ಆದ್ದರಿಂದ ನಾವು ವ್ಯಾಪಾರವನ್ನು ಹೊಂದಿದ್ದೇವೆ ಯಾರು ಅದನ್ನು ನೀಡುತ್ತಿದ್ದಾರೆ ಮತ್ತು ನಾವು ಅಂತಿಮ ಬಳಕೆದಾರರನ್ನು ಹೊಂದಿದ್ದೇವೆ ಆದ್ದರಿಂದ ಅಂತಿಮ ಬಳಕೆದಾರರಲ್ಲಿ ಅಂತಿಮ ಬಳಕೆದಾರರ ನಡುವೆ ಮತ್ತು ವ್ಯವಹಾರಗಳು ವಿಭಿನ್ನ ಇಂಟರ್ಫೇಸ್ಗಳು ಸ್ವಯಂ ಸೇವಾ ಇಂಟರ್ಫೇಸ್ಗಳು ಸ್ವಯಂಚಾಲಿತ ಸರ್ವಿಸಿಂಗ್ ಇಂಟರ್ಫೇಸ್ಗಳು ಇತ್ಯಾದಿಗಳನ್ನು ನೀಡಲಾಗುತ್ತದೆ ಈ ರೀತಿಯ ವ್ಯವಹಾರ ಮಾದರಿಯಲ್ಲಿ ಇವು ಬಹಳ ನಿರ್ಣಾಯಕ ಲಕ್ಷಣಗಳಾಗಿವೆ ಮೌಲ್ಯದ ಪ್ರತಿಪಾದನೆ ಡೇಟಾದ ಬಳಕೆ ಡೇಟಾದ ವಿಶ್ಲೇಷಣೆ ಡೇಟಾದ ಒಟ್ಟುಗೂಡಿಸುವಿಕೆ ಇವುಗಳು ಪ್ರಮುಖವಾಗಿವೆ ಮತ್ತು ವೇದಿಕೆಗಳು ಸ್ವತಃ ಉತ್ಪತ್ತಿಯಾಗುವ ಡೇಟಾ ವಿಧಾನಗಳಂತಹ ಪ್ರಮುಖ ಸಾಮರ್ಥ್ಯಗಳು ರಚಿಸಲಾದ ಡೇಟಾವನ್ನು ವಿಶ್ಲೇಷಿಸಲು ಬಳಸಲಾಗುತ್ತದೆ ಆದ್ದರಿಂದ ಇವೆಲ್ಲವೂ ಈ ರೀತಿಯ ವ್ಯವಹಾರ ಮಾದರಿಯಲ್ಲಿ ಪ್ರಮುಖ ಸಾಮರ್ಥ್ಯಗಳ ಪ್ರಮುಖ ಅಂಶಗಳಾಗಿವೆ ವೆಚ್ಚದ ರಚನೆ ಆರಂಭಿಕ ಸ್ಥಾಪನೆಯ ವೆಚ್ಚಗಳು ವೇರಿಯಬಲ್ ವಿರುದ್ಧ ಸ್ಥಿರ ವೆಚ್ಚಗಳು ಇವುಗಳು ಪ್ರಮುಖ ಪರಿಗಣನೆಗಳಾಗಿವೆ ಆದಾಯ ಮಾದರಿ ಡೇಟಾವನ್ನು ಸಂಗ್ರಹಿಸುವುದು ಮತ್ತು ಸಂಗ್ರಹಿಸಿದ ಡೇಟಾದಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ಹಣಗಳಿಸುವ ಡೇಟಾವನ್ನು ಸಂಗ್ರಹಿಸುವುದು ಆದ್ದರಿಂದ ಸಂಗ್ರಹಿಸಿದ ಡೇಟಾದಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ಸಂಗ್ರಹಿಸುವುದು ಮತ್ತು ಹಣಗಳಿಸುವುದು ಈ ರೀತಿಯ ವ್ಯವಹಾರ ಮಾದರಿಯಲ್ಲಿ ಇವು ಪ್ರಮುಖ ಅಂಶಗಳಾಗಿವೆ ಆದ್ದರಿಂದ ಮುಂದಿನದು ಪ್ರಕ್ರಿಯೆ ಆಧಾರಿತ ವ್ಯವಹಾರ ಮಾದರಿಯಾಗಿದೆ ಆದ್ದರಿಂದ ಇಲ್ಲಿ ನಾವು ಪ್ರಕ್ರಿಯೆಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ವಿಭಿನ್ನ ಪ್ರಕ್ರಿಯೆಗಳ ಆಪ್ಟಿಮೈಸೇಶನ್ ಲಭ್ಯವಿರುವ ಯಂತ್ರೋಪಕರಣಗಳ ವಿಭಿನ್ನ ಸಮಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಈ ಯಂತ್ರೋಪಕರಣಗಳನ್ನು ವಿವಿಧ ವಿಭಿನ್ನ ಗ್ರಾಹಕರಿಗೆ ಹೆಚ್ಚಿನ ಸಮಯದವರೆಗೆ ಲಭ್ಯವಾಗುವಂತೆ ಮಾಡುವುದು ಈ ಪ್ರಕ್ರಿಯೆ ಆಧಾರಿತ ವ್ಯವಹಾರ ಮಾದರಿಯ ಹಿಂದಿನ ಸಂಪೂರ್ಣ ಕಲ್ಪನೆಯಾಗಿದೆ ಆದ್ದರಿಂದ ಕಡಿಮೆ ಸಮಯ ಹೆಚ್ಚಿದ ಯಂತ್ರೋಪಕರಣಗಳ ಲಭ್ಯತೆ ಇವುಗಳು ಪ್ರಕ್ರಿಯೆಯ ಆಪ್ಟಿಮೈಸೇಶನ್ನಲ್ಲಿ ಪ್ರಮುಖವಾದ ಪರಿಗಣನೆಗಳಾಗಿವೆ ಕ್ಷಮಿಸಿ ಪ್ರಕ್ರಿಯೆ ಆಧಾರಿತ ವ್ಯವಹಾರ ಮಾದರಿಯಲ್ಲಿ ಮುಖ್ಯವಾದವು ಆದ್ದರಿಂದ ಇವುಗಳನ್ನು ಆಪ್ಟಿಮೈಸ್ ಮಾಡಬೇಕು ಅಂದರೆ ನೀವು ಈ ಯಂತ್ರೋಪಕರಣಗಳ ಲಭ್ಯತೆಯನ್ನು ವಿವಿಧ ಗ್ರಾಹಕರಿಗೆ ಕೇವಲ ಒಬ್ಬ ಗ್ರಾಹಕನಿಗೆ ಮಾತ್ರವಲ್ಲದೆ ಹಲವಾರು ವಿಭಿನ್ನ ಗ್ರಾಹಕರಿಗೆ ಹೆಚ್ಚಿಸಿ ಈ ಯಂತ್ರೋಪಕರಣಗಳನ್ನು ಅವರಲ್ಲಿ ಅನೇಕರಿಗೆ ಲಭ್ಯವಾಗುವಂತೆ ಮಾಡುತ್ತದೆ ಆದ್ದರಿಂದ ಪ್ರಕ್ರಿಯೆಗಳನ್ನು ಕಂಪನಿಯೊಳಗೆ ಮತ್ತು ವಿವಿಧ ಕಂಪನಿಯ ಗಡಿಗಳಲ್ಲಿ ಆಪ್ಟಿಮೈಸ್ ಮಾಡಬೇಕಾಗುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ವಿಷಯದ ಬಗ್ಗೆ ನಾನು ಮೊದಲೇ ನಿಮಗೆ ಹೇಳುತ್ತಿದ್ದೆ ಬೇರೆ ಸಂದರ್ಭದಲ್ಲಿಯೂ ಅನ್ವಯಿಸುತ್ತದೆ ಆದ್ದರಿಂದ IoT ಜಗತ್ತಿನಲ್ಲಿ ಯಾವುದು ಮುಖ್ಯವಾಗಿದೆ IIoT ಜಗತ್ತು ಹೆಚ್ಚು ನಿರ್ದಿಷ್ಟವಾಗಿ ನಾವು ಒಂದೇ ಕಂಪನಿಯ ಬಗ್ಗೆ ಮಾತನಾಡುತ್ತಿಲ್ಲ ಆದರೆ ನಾವು ಈ ವಿಭಿನ್ನ ಕಂಪನಿಗಳು ಈ ವಿಭಿನ್ನ ಕಂಪನಿಗಳ ನಡುವಿನ ಗಡಿಗಳನ್ನು ತೆಗೆದುಹಾಕುವ ಸನ್ನಿವೇಶದ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಈ ಕಂಪನಿಗಳು ತಮ್ಮ ಸಂಪನ್ಮೂಲಗಳನ್ನು ಉತ್ತಮಗೊಳಿಸಲು ಕೈಜೋಡಿಸಲಿವೆ ಮತ್ತು ಈ ವಿವಿಧ ಸಂಪನ್ಮೂಲಗಳ ಬಳಕೆಯಲ್ಲಿ ಇರುವ ಪ್ರಕ್ರಿಯೆಗಳು ಆದ್ದರಿಂದ ಈ ವಿಭಿನ್ನ ಪ್ರಕ್ರಿಯೆಗಳ ಆಪ್ಟಿಮೈಸೇಶನ್ ಅನ್ನು ಉತ್ತಮಗೊಳಿಸುವುದು ನಾವು ಮೊದಲು ಮಾತನಾಡಿದ ಸೇವಾ ಆಧಾರಿತ ವ್ಯವಹಾರ ಮಾದರಿಯಿಂದ ವಿಶ್ಲೇಷಿಸಲಾದ ಡೇಟಾದ ಆಪ್ಟಿಮೈಸೇಶನ್ ಮತ್ತು ಈ ಪ್ರಕ್ರಿಯೆ ಆಧಾರಿತ ವ್ಯಾಪಾರ ಮಾದರಿಯ ಫಲಿತಾಂಶವು ವಿತರಣಾ ಪ್ರಕಾರಗಳನ್ನು ತೆಗೆದುಹಾಕುವುದರಿಂದ ಅಲಭ್ಯತೆಯನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಮೌಲ್ಯದ ಸಂರಚನೆಯ ವಿಷಯದಲ್ಲಿ ನಾವು ಮಾಸ್ಟರ್ ಸಂಕೀರ್ಣ ಉತ್ಪಾದನಾ ಪ್ರಕ್ರಿಯೆಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ನಾವು ಸಂಕೀರ್ಣ ರೀತಿಯ ಉತ್ಪಾದನಾ ಪ್ರಕ್ರಿಯೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಸರಿ ನಾವು ಸಂಕೀರ್ಣ ಉತ್ಪಾದನಾ ಪ್ರಕ್ರಿಯೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಅಲ್ಲಿ ಕೇವಲ ಒಂದು ರೀತಿಯ ವ್ಯವಹಾರವು ಒಳಗೊಂಡಿರುವುದಿಲ್ಲ ಆದರೆ ಅನೇಕ ವ್ಯವಹಾರಗಳು ಸಹ ಭಾಗಿಯಾಗಬಹುದು ಆದ್ದರಿಂದ ಈ ಸಂಕೀರ್ಣತೆಯನ್ನು ಮಾಸ್ಟರಿಂಗ್ ಮಾಡುವುದು ಬಹಳ ಮುಖ್ಯ ಮತ್ತು ವಿವಿಧ ರೀತಿಯ ಉತ್ಪನ್ನಗಳು ಮತ್ತು ತಂತ್ರಜ್ಞಾನಗಳೊಂದಿಗೆ ವ್ಯವಹರಿಸಲು ಪ್ರಯತ್ನಿಸುತ್ತಿದೆ ಪ್ರಕ್ರಿಯೆ ಆಧಾರಿತ ವ್ಯವಹಾರ ಮಾದರಿಯಲ್ಲಿ ಇದು ಬಹಳ ಮುಖ್ಯವಾಗಿದೆ ಪ್ರಮುಖ ಸಾಮರ್ಥ್ಯಗಳ ವಿಷಯದಲ್ಲಿ ವೇದಿಕೆಗಳು ಬಹಳ ಮುಖ್ಯ ಉತ್ಪತ್ತಿಯಾಗುವ ಡೇಟಾ ಬಹಳ ಮುಖ್ಯ ಆದ್ದರಿಂದ ಈ ವ್ಯವಹಾರ ಮಾದರಿಯಲ್ಲಿ ಪ್ರಕ್ರಿಯೆ ಆಧಾರಿತ ವ್ಯವಹಾರ ಮಾದರಿಯಲ್ಲಿ ಇವುಗಳನ್ನು ಬಹಳ ಎಚ್ಚರಿಕೆಯಿಂದ ವ್ಯವಹರಿಸಬೇಕು ಮೌಲ್ಯದ ಪ್ರತಿಪಾದನೆಯು ಈ ರೀತಿಯ ವ್ಯವಹಾರ ಮಾದರಿಯು ಅಲಭ್ಯತೆಯನ್ನು ಕಡಿಮೆ ಮಾಡುತ್ತದೆ ಯಂತ್ರೋಪಕರಣಗಳ ಲಭ್ಯತೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಪ್ರಕ್ರಿಯೆ ಆಧಾರಿತ ವ್ಯವಹಾರ ಮಾದರಿಯ ಆ ಆಯ್ಕೆಯ ಕೆಲವು ಪ್ರಮುಖ ವೈಶಿಷ್ಟ್ಯಗಳು ಆಕರ್ಷಕ ವೈಶಿಷ್ಟ್ಯಗಳಾಗಿವೆ ಮತ್ತು ಮುಂದಿನದು ಈ ರೀತಿಯ ವ್ಯವಹಾರ ಮಾದರಿಯ ಬಳಕೆಗಾಗಿ ಗುರಿ ಗ್ರಾಹಕರು ಪ್ರಕ್ರಿಯೆ ಆಧಾರಿತ ವ್ಯವಹಾರ ಮಾದರಿ ಮೂಲತಃ ಯಂತ್ರಗಳು ಮತ್ತು ಕೈಗಾರಿಕಾ ಎಂಜಿನಿಯರಿಂಗ್ ಉದ್ಯಮ ಯಂತ್ರ ಮತ್ತು ಕೈಗಾರಿಕಾ ಎಂಜಿನಿಯರಿಂಗ್ ಉದ್ಯಮ ಇವರು ಈ ರೀತಿಯ ವ್ಯಾಪಾರ ಮಾದರಿಯ ಗುರಿ ಗ್ರಾಹಕರು ವೆಚ್ಚದ ರಚನೆಯ ವಿಷಯದಲ್ಲಿ ಈ ರೀತಿಯ ವ್ಯವಹಾರ ಮಾದರಿಯನ್ನು ಬಳಸುವ ಅಥವಾ ಅಳವಡಿಸಿಕೊಳ್ಳುವ ಮೊದಲು ಕೆಲವು ಆರಂಭಿಕ ಸ್ಥಾಪನೆಯ ವೆಚ್ಚವು ಮುಖ್ಯವಾಗಿದೆ ಮತ್ತು ಆದಾಯ ಮಾದರಿ ಉದಾಹರಣೆಗೆ ಪರವಾನಗಿ ವೆಚ್ಚಗಳು ಹೆಚ್ಚು ಮುಖ್ಯ ಈ ರೀತಿಯ ವ್ಯವಹಾರ ಮಾದರಿಯನ್ನು ಅಳವಡಿಸಿಕೊಳ್ಳುವಲ್ಲಿ ಹೆಚ್ಚಿನ ಬೆಲೆಗಳು ಸಾಧ್ಯ ಆದ್ದರಿಂದ ಪರವಾನಗಿ ವೆಚ್ಚಗಳು ಹೆಚ್ಚಿನ ಬೆಲೆಗಳು ಹೆಚ್ಚಿನ ಬೆಲೆಗಳ ಸಾಧ್ಯತೆ ಹೆಚ್ಚಿನ ಬೆಲೆಗಳ ಅಸ್ತಿತ್ವದೊಂದಿಗೆ ಬರಲು ಇದು ಒಂದು ಪ್ರಮುಖ ಪರಿಗಣನೆಯಾಗಿದೆ ಆದಾಯ ಮಾದರಿಯೊಂದಿಗೆ ಬರುತ್ತಿರುವಾಗ ಇವುಗಳು ಪ್ರಮುಖ ಪರಿಗಣನೆಗಳಾಗಿವೆ ಆದ್ದರಿಂದ ನಾವು ಕ್ಲೌಡ್ ಆಧಾರಿತ ವ್ಯವಹಾರ ಮಾದರಿಯ ಬಗ್ಗೆ ಮಾತನಾಡಿದ್ದೇವೆ ನಾವು ಸೇವಾ ಆಧಾರಿತ ವ್ಯವಹಾರ ಮಾದರಿಯ ಬಗ್ಗೆ ಮಾತನಾಡಿದ್ದೇವೆ ನಾವು ಪ್ರಕ್ರಿಯೆ ಆಧಾರಿತ ವ್ಯವಹಾರ ಮಾದರಿಯ ಬಗ್ಗೆ ಮಾತನಾಡಿದ್ದೇವೆ ಆದ್ದರಿಂದ ಈ ಮೂರರ ಬಗ್ಗೆ ನಾವು ಪ್ರತ್ಯೇಕವಾಗಿ ಮಾತನಾಡಿದ್ದೇವೆ ಆದರೆ ನಾವು ಇಲ್ಲಿ ನೋಡುವಂತೆ ನಾವು ಈ ವಿಭಿನ್ನ ವ್ಯವಹಾರ ಮಾದರಿಗಳನ್ನು ಪರಸ್ಪರ ಜೋಡಿಸಿದ್ದೇವೆ ಆದ್ದರಿಂದ ಈ ವ್ಯವಹಾರ ಮಾದರಿಗಳ ನಡುವೆ ಅಂತರ ಅವಲಂಬನೆ ಇದೆ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವರು ಪ್ರತ್ಯೇಕವಾಗಿ ಕೆಲಸ ಮಾಡುವುದಿಲ್ಲ ಅವೆಲ್ಲವೂ ಪರಸ್ಪರ ಅವಲಂಬಿತವಾಗಿವೆ ಸರಿ ಆದ್ದರಿಂದ ನಾವು ಮಾತನಾಡುವ IIoT ಸನ್ನಿವೇಶಕ್ಕೆ ಸರಿಯಾದ ವ್ಯವಹಾರ ಮಾದರಿಯನ್ನು ಆಯ್ಕೆಮಾಡುವಾಗ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯವಾಗಿದೆ ಆದ್ದರಿಂದ ಕ್ಲೌಡ್ ಆಧಾರಿತ ವ್ಯಾಪಾರ ಮಾದರಿಗಳು ಮೂಲಸೌಕರ್ಯವನ್ನು ಒದಗಿಸುವ ಗುರಿಯನ್ನು ಹೊಂದಿವೆ ಡೇಟಾ ಮತ್ತು ಮಾಹಿತಿಯನ್ನು ಸಂಗ್ರಹಿಸಲು ಸೇವಾ ಆಧಾರಿತ ವ್ಯವಹಾರ ಮಾದರಿ ಉದ್ಯೋಗಿ ಕ್ಲೌಡ್ ಆಧಾರಿತ ವ್ಯಾಪಾರ ಮಾದರಿಗಳನ್ನು ನಿರ್ವಹಿಸುವ ಕಂಪನಿಗಳು ಮತ್ತು ಈ ವಿಶ್ಲೇಷಣೆಯ ಡೇಟಾವನ್ನು ಸಿದ್ಧಪಡಿಸಲಾಗಿದೆ ಮತ್ತು ಪ್ರಕ್ರಿಯೆಯ ಹರಿವನ್ನು ಅತ್ಯುತ್ತಮವಾಗಿಸಲು ಪ್ರಕ್ರಿಯೆ ಆಧಾರಿತ ವ್ಯವಹಾರ ಮಾದರಿಯೊಂದಿಗೆ ಕಂಪನಿಗಳಿಗೆ ಸಹಾಯ ಮಾಡುತ್ತದೆ ಆದ್ದರಿಂದ ನಾವು ಈ ಯಾವುದೇ ವ್ಯವಹಾರ ಮಾದರಿಗಳ ಬಗ್ಗೆ ಪ್ರತ್ಯೇಕವಾಗಿ ಮಾತನಾಡುವುದಿಲ್ಲ ಎಂದು ನಾವು ನೋಡಬಹುದು ಆದರೆ ನೈಜ ರೀತಿಯ IIoT ಸೆಟ್ಟಿಂಗ್ನಲ್ಲಿ ಈ ವ್ಯವಹಾರ ಮಾದರಿಗಳು ಪರಸ್ಪರ ಸಂಬಂಧ ಹೊಂದಿವೆ ಆದ್ದರಿಂದ ಅವರು ಪರಸ್ಪರ ಅವಲಂಬಿಸಿರುತ್ತಾರೆ ಮತ್ತು ಅವುಗಳನ್ನು ಬಳಸಬಹುದು ವ್ಯಾಪಾರ ಮಾದರಿಗಳ ಆಯ್ಕೆಯು ಈ ಅಂತರ್ ಅವಲಂಬನೆಯನ್ನು ಪರಿಗಣಿಸಬೇಕು ಆದ್ದರಿಂದ ಸವಾಲುಗಳ ವಿಷಯದಲ್ಲಿ ಭದ್ರತೆ ಮತ್ತು ಡೇಟಾ ಗೌಪ್ಯತೆ ಸವಾಲುಗಳಿವೆ ನಿಸ್ಸಂಶಯವಾಗಿ ಆದ್ದರಿಂದ ನಾನು ಇದನ್ನು ವಿವರಿಸುವ ಅಗತ್ಯವಿಲ್ಲ ಮತ್ತು ಅಲ್ಲಿರುವ ಸಂಪೂರ್ಣ ಸೈಬರ್ ಭೌತಿಕ ಮೂಲಸೌಕರ್ಯವನ್ನು ಭದ್ರಪಡಿಸುವ ಅವಶ್ಯಕತೆಯಿದೆ ಇದು IIoT ಗೆ ಬಹಳ ಮುಖ್ಯವಾಗಿದೆ IIoT ವ್ಯವಸ್ಥೆಗಳು ವಿಶಿಷ್ಟವಾಗಿ ಸೈಬರ್ ಭೌತಿಕ ವ್ಯವಸ್ಥೆಗಳು ವಿಶಿಷ್ಟವಾಗಿ ಆದರೆ ಇವುಗಳು ಸೈಬರ್ ಭೌತಿಕ ವ್ಯವಸ್ಥೆಗಳು ಎಂದು ಅಗತ್ಯವಿಲ್ಲ ಆದ್ದರಿಂದ ಈ ಮೂಲಸೌಕರ್ಯಗಳ ಚೌಕಟ್ಟುಗಳ ಭದ್ರತೆ ಮತ್ತು ಸಂಬಂಧಿತ ಮೂಲಸೌಕರ್ಯಗಳು ಬಹಳ ಮುಖ್ಯ ಇತರ ಸವಾಲುಗಳ ವಿಷಯದಲ್ಲಿ ಪರಸ್ಪರ ಕಾರ್ಯಸಾಧ್ಯತೆಯ ಕೊರತೆಯು ಮುಖ್ಯವಾಗಿದೆ ಹೆಚ್ಚಿದ ಸಂಕೀರ್ಣತೆ ಸಾಕಷ್ಟು ಸ್ಪಷ್ಟವಾಗಿದೆ ವಿಭಿನ್ನ ಉತ್ಪಾದಕರಿಂದ ಯಂತ್ರಗಳು ಮತ್ತು ಇತರ ಭೌತಿಕ ವ್ಯವಸ್ಥೆಗಳ ನಡುವೆ ತಡೆರಹಿತ ಡೇಟಾ ಹಂಚಿಕೆಗೆ ಹೆಚ್ಚಿದ ವೆಚ್ಚದ ಅಗತ್ಯ ಏಕೆಂದರೆ ವಿಭಿನ್ನ ತಯಾರಕರು ವಿಭಿನ್ನ ಮಾರಾಟಗಾರರು ವಿಭಿನ್ನ ಯಂತ್ರಗಳನ್ನು ಒದಗಿಸುತ್ತಿದ್ದಾರೆ ಅದನ್ನು ಪ್ರತ್ಯೇಕವಾಗಿ ಅಭಿವೃದ್ಧಿಪಡಿಸಲಾಗಿದೆ ಆದ್ದರಿಂದ ಈ ಎಲ್ಲಾ ವಿಭಿನ್ನ ಯಂತ್ರೋಪಕರಣಗಳನ್ನು ನೀವು ಏಕೀಕರಿಸುವಾಗ ಇರುವುದನ್ನು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯವಾದುದು ಈ ಡೇಟಾದ ತಡೆರಹಿತ ಏಕೀಕರಣ ಇರುತ್ತದೆ ಮತ್ತು ಅವುಗಳನ್ನು ಈ ವಿಭಿನ್ನ ಯಂತ್ರಗಳು ಮತ್ತು ಯಂತ್ರಗಳು ಮತ್ತು ಸೈಬರ್ ಭೌತಿಕ ವ್ಯವಸ್ಥೆಯಲ್ಲಿ ಇರುವ ಬೇರೆ ಬೇರೆ ಉಪಕರಣಗಳ ನಡುವೆ ಮನಬಂದಂತೆ ಹಂಚಿಕೊಳ್ಳಲಾಗುವುದು ಮತ್ತು ಅವುಗಳನ್ನು ವಿವಿಧ ಮಾರಾಟಗಾರರು ಅಭಿವೃದ್ಧಿಪಡಿಸಿದ್ದಾರೆ ಇತರ ಸವಾಲುಗಳು ಅನಿಶ್ಚಿತ ಸಮಯವನ್ನು ನೋಡಿ 2515 ಹೊಸ ತಂತ್ರಜ್ಞಾನಗಳು ಅಪಕ್ವ ಅಥವಾ ಪರೀಕ್ಷಿಸದ ತಂತ್ರಜ್ಞಾನಗಳು ಡೇಟಾ ಆಡಳಿತದ ಕೊರತೆ ಡಿಜಿಟಲ್ ಪ್ರತಿಭೆಗಳ ಕೊರತೆ ಆದ್ದರಿಂದ ಸೂಕ್ತವಾದ ವ್ಯವಹಾರ ಮಾದರಿಯನ್ನು ಅಳವಡಿಸಿಕೊಳ್ಳುವ ಮೊದಲು ವ್ಯಾಪಾರವು ಪರಿಗಣಿಸಬೇಕಾದ ವಿಭಿನ್ನ ಇತರ ಸವಾಲುಗಳು ಇವು ಆದ್ದರಿಂದ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ವ್ಯಾಪಾರ ಮಾದರಿಗಳ ವಿಷಯದಲ್ಲಿ ಕೆಲವು ನಿರ್ದಿಷ್ಟತೆಗಳು IIoT ಯ ವ್ಯವಹಾರ ಅಂಶಗಳು ಯಾರಾದರೂ ಉದ್ಯಮದಲ್ಲಿ ಕಂಪನಿಯಲ್ಲಿ IIoT ಅನ್ನು ಅಳವಡಿಸಿಕೊಂಡಾಗ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕೆಲವು ಅಂಶಗಳಿವೆ ಅವುಗಳನ್ನು ಪರಿಗಣಿಸಬೇಕಾಗುತ್ತದೆ ಆದ್ದರಿಂದ ಆ ಅಂಶಗಳು ನಾವು ಕೆಲವು ವಿಭಿನ್ನ ಅಂಶಗಳ ಮೂಲಕ ಹೋಗಿದ್ದೇವೆ ಅಂದರೆ ಇವುಗಳು ಮಾತ್ರವಲ್ಲ ಆದರೆ ನಾವು ಹಾದುಹೋಗಿರುವ ಕೆಲವು ಪ್ರಮುಖವಾದವುಗಳು ಆದ್ದರಿಂದ ನಾವು IIoT ವ್ಯವಹಾರ ಮಾದರಿಗಳ ವಿವಿಧ ಅಂಶಗಳನ್ನು ಅರ್ಥಮಾಡಿಕೊಂಡಿದ್ದೇವೆ ಅನುಕೂಲಗಳು ವೈಶಿಷ್ಟ್ಯಗಳು ಅನುಕೂಲಗಳು ವಿಭಿನ್ನ ಸವಾಲುಗಳು ಇತ್ಯಾದಿ ಆದ್ದರಿಂದ ಹಿಂದಿನ ಉಪನ್ಯಾಸದಲ್ಲಿ ಮತ್ತು ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ವ್ಯವಹಾರದ ವಿಭಿನ್ನ ಅಂಶಗಳನ್ನು ವಿಭಿನ್ನ ವ್ಯವಹಾರ ಮಾದರಿಗಳ ವೈಶಿಷ್ಟ್ಯಗಳ ವಿಭಿನ್ನ ಅಂಶಗಳನ್ನು IoT ಮತ್ತು IIoT ಗಾಗಿ ಬಳಸಬಹುದಾದ ಮೂಲಕ ಹೋಗಿದ್ದೇವೆ ಮತ್ತು ಆಗಮನದ ಅನುಕೂಲಗಳು ಮತ್ತು ವಿಭಿನ್ನ ಸವಾಲುಗಳು ಈ ತಂತ್ರಜ್ಞಾನಗಳನ್ನು IIoT ಮತ್ತು IoT ಸಾಮಾನ್ಯವಾಗಿ ನಿರ್ದಿಷ್ಟ ಉದ್ಯಮದಲ್ಲಿ ಈ ತಂತ್ರಜ್ಞಾನಗಳ ಅಳವಡಿಕೆಯಲ್ಲಿ ಎದುರಿಸಬೇಕಾಗುತ್ತದೆ ಆದ್ದರಿಂದ ನಾವು ಇವುಗಳನ್ನು ಹೊಂದಿದ್ದೇವೆ ಒಬ್ಬರು ಹೋಗಬಹುದಾದ ಕೆಲವು ಉಲ್ಲೇಖಗಳು ಹೆಚ್ಚು ವಿವರವಾಗಿ ಅರ್ಥಮಾಡಿಕೊಳ್ಳಲು ಆದರೆ ವ್ಯವಹಾರದ ಅಂಶಗಳ ಬಗ್ಗೆ ಈ ತಿಳುವಳಿಕೆಯು ಸಾಕಾಗಬೇಕು ಎಂದು ನಾನು ಮೊದಲೇ ಹೇಳಿದಂತೆ IIoT ಬಗ್ಗೆ ಸಮಗ್ರ ತಿಳುವಳಿಕೆಯ ಸಮಗ್ರ ದೃಷ್ಟಿಕೋನವನ್ನು ಹೊಂದಲು ವ್ಯವಹಾರದ ಅಂಶದ ಈ ತಿಳುವಳಿಕೆಯು ಸಾಕಾಗುತ್ತದೆ ತಾಂತ್ರಿಕತೆಗಳನ್ನು ಇತರ ಉಪನ್ಯಾಸಗಳಲ್ಲಿ ಒಳಗೊಂಡಿದೆ ಆದರೆ ಈ ವ್ಯವಹಾರದ ಅಂಶಗಳು ಉದ್ಯಮದಲ್ಲಿನ ತಾಂತ್ರಿಕ ಜನರಿಂದ ನಿರ್ಲಕ್ಷಿಸಲಾಗದ ಸಂಗತಿಯಾಗಿದೆ ಆದ್ದರಿಂದ ಈ ವ್ಯವಹಾರದ ಅಂಶಗಳ ಬಗ್ಗೆ ಕೆಲವು ಮೂಲಭೂತ ತಿಳುವಳಿಕೆ ಇರಬೇಕು ಮತ್ತು ಈ ರೀತಿಯ ಜ್ಞಾನವನ್ನು ನಿಮಗೆ ನೀಡುವುದನ್ನು ಖಚಿತಪಡಿಸಿಕೊಳ್ಳಲು ನಾವು ಪ್ರಯತ್ನಿಸಿದ್ದೇವೆ ಮತ್ತು ಆದ್ದರಿಂದ ಈ ಉಲ್ಲೇಖಗಳು ಯಾರಾದರೂ ಹೆಚ್ಚು ವಿವರವಾಗಿ ಹೋಗಲು ಬಯಸಿದರೆ ಮತ್ತು ಇದರೊಂದಿಗೆ ನಾವು IIoT ಗಾಗಿ ವ್ಯವಹಾರ ಮಾದರಿಗಳ ಬಗ್ಗೆ ತಿಳುವಳಿಕೆಯನ್ನು ಕೊನೆಗೊಳಿಸುತ್ತೇವೆ